ಈ ಮಾಡ್ಯೂಲ್ ಡಿಫರೆನ್ಷಿಯಲ್ ಆಂಪ್ಲಿಫಯರ್ ಆಗಿದೆ ನಾವು ಈಗಾಗಲೇ ಸಂಕಲನ ವರ್ಧಕವನ್ನು ನೋಡಿದ್ದೇವೆ ಅಲ್ಲಿ ನಾವು ವೋಲ್ಟೇಜ್ಗಳನ್ನು ಸೇರಿಸಬಹುದು ಮತ್ತು ನಂತರ ಅಂತಿಮ ಔಟ್ಪುಟ್ ಪಡೆಯಲು ನಮ್ಮ ವರ್ಧಕ ಅಂಶದ ಪ್ರಕಾರ ವರ್ಧಿಸಬಹುದು ಸಂಕಲನ ವರ್ಧಕಕ್ಕಾಗಿ ಮೊದಲು ವೋಲ್ಟೇಜ್ಗಳನ್ನು ಸೇರಿಸಲಾಗುತ್ತದೆ ಮತ್ತು ನಂತರ ವರ್ಧಿಸಲಾಗುತ್ತದೆ ಅಂತೆಯೇ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಗಾಗಿ ನಾವು ಎರಡು ವೋಲ್ಟೇಜ್ಗಳ ವ್ಯತ್ಯಾಸವನ್ನು ತೆಗೆದುಕೊಂಡು ಅದನ್ನು ವರ್ಧಿಸುತ್ತೇವೆ ತಂತಿಯನ್ನು ಹೊರತೆಗೆಯುವುದು ಹೇಗೆ ಕ್ಲಿಪ್ಪರ್ ಬಳಸುವುದು ಸರಿಯಾದ ಅಭ್ಯಾಸ ಅದರ ದವಡೆಯ ನಡುವೆ ಇರಿಸಿ ಮತ್ತು ಅದನ್ನು ಒತ್ತಿರಿ ಪ್ರಯೋಗಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ತಪ್ಪು ಅಭ್ಯಾಸವೆಂದರೆ ಬಾಯಿಯಲ್ಲಿ ತಂತಿಯನ್ನು ಹಾಕಿ ಅದನ್ನು ಕ್ಲಿಪ್ ಮಾಡುವುದು ಮತ್ತೊಂದು ಸರಿಯಾದ ವಿಧಾನವೆಂದರೆ ಸ್ವಯಂಚಾಲಿತ ಕ್ಲಿಪ್ಪರ್ಗಳ ಬಳಕೆ

ಈ ನಿರ್ದಿಷ್ಟ ಮಾಡ್ಯೂಲ್ಗೆ ಹಿಂತಿರುಗಿ ಇಲ್ಲಿ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ನೋಡುತ್ತೇವೆ ಆದ್ದರಿಂದ ಡಿಫರೆನ್ಷಿಯಲ್ ಆಂಪ್ಲಿಫಯರ್ ವೋಲ್ಟೇಜ್ನ ವ್ಯತ್ಯಾಸವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಅಂಪ್ಲಿಫ್ಯ್ ಮಾಡುತ್ತದೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಬಳಸುವುದರ ಪ್ರಯೋಜನವೆಂದರೆ ಶಬ್ದವು ರದ್ದುಗೊಳ್ಳುತ್ತದೆ ವಿ1 ಮತ್ತು ವಿ2 ಎರಡೂ ಶಬ್ದದೊಂದಿಗೆ ಇರುತ್ತವೆ ವ್ಯತ್ಯಾಸವನ್ನು ತೆಗೆದುಕೊಳ್ಳುವಾಗ ಶಬ್ದವನ್ನು ಎರಡೂ ಸಂಕೇತಗಳಿಂದ ಕಳೆಯಲಾಗುತ್ತದೆ ಆಪ್ ಆಂಪ್ ಭೇದಾತ್ಮಕ ವರ್ಧಕ ಅಥವಾ ಆಪ್ ಆಂಪ್ ಬೇಸ್ ಭೇದಾತ್ಮಕ ಆಂಪ್ಲಿಫಯರ್ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ನಡುವಿನ ವ್ಯತ್ಯಾಸಕ್ಕೆ ಔಟ್ಪುಟ್ ಅನುಪಾತದಲ್ಲಿರುತ್ತದೆ ಮತ್ತು ಇದು ಒಂದು ಸೀಮಿತ ಗಳಿಕೆಯನ್ನು ವರ್ಧಿಸಲು ಕಾಣಿಸುತ್ತದೆ ಈಗ ನಾನು ಅಂತಿಮ ಸಮೀಕರಣವನ್ನು ಮಾತ್ರ ಪರಿಗಣಿಸಿದರೆ ನಾನು ಏನು ನೋಡುತ್ತೇನೆ ಅಂತಿಮ ಸಮೀಕರಣವು ಆರ್2 ಆರ್1 R2R1 ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಆರ್2 ಆರ್1 R2R1 ವರ್ಧಕ ಅಂಶವಾಗಿದೆ ಮತ್ತು ವೋಲ್ಟೇಜ್ ವ್ಯತ್ಯಾಸ ವಿ2 ವಿ1 ವಿ1 2 ವಿ ವಿ2 4 ವಿ ಮತ್ತು ಆರ್2 ಆರ್1 10 ಎಂದು ಊಹಿಸೋಣ ವಿಒ 10 20 ವಿ ಔಟ್ಪುಟ್ನಲ್ಲಿ ನಾನು 20 ವೋಲ್ಟ್ಗಳನ್ನು ಪಡೆಯುತ್ತೇನೆಯೇ ಔಟ್ಪುಟ್ನಲ್ಲಿ ನಾನು 20 ವೋಲ್ಟ್ಗಳನ್ನು ಪಡೆಯುವುದಿಲ್ಲ ಏಕೆಂದರೆ ನನ್ನ ಬಯಾಸ್ ವೋಲ್ಟೇಜ್ 15ವಿ ಆದರೆ ನಾನು ವಿ2 3ವಿ ಹೊಂದಿದ್ದರೆ ಏನು ನಂತರ ವಿಒ 10ವಿ ನಾನು ಇದನ್ನು ಪಡೆಯುತ್ತೇನೆಯೇ ನಾನು ಇದನ್ನು ಪಡೆಯುತ್ತೇನೆ ಆದ್ದರಿಂದ ನೀವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಪರಿಹರಿಸಬಹುದಾದ ಸೂತ್ರವನ್ನು ನೆನಪಿಸಿಕೊಂಡರೆ ತುಂಬಾ ಸುಲಭ ಈಗ ನೀವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಬಳಸಲು ಬಯಸಿದರೆ ಮತ್ತು ಅದು ಪ್ರಯೋಗದ ದೃಷ್ಟಿಯಿಂದ ಅದು ಕಾರ್ಯನಿರ್ವಹಿಸುತ್ತಿದೆಯೆ ಅಥವಾ ಇಲ್ಲವೇ ಎಂದು ನೀವು ನೋಡಲು ಬಯಸಿದರೆ ಪ್ರಯೋಗವನ್ನು ಹೇಗೆ ಮಾಡುವುದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಲಾಭವನ್ನು ನಾವು ಹೇಗೆ ಲೆಕ್ಕ ಹಾಕಬಹುದು ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬೇಕು ಎಂಬುದು ಮೊದಲನೆಯದು ಆದ್ದರಿಂದ ಸರ್ಕ್ಯೂಟ್ಗೆ ಹಿಂತಿರುಗಿ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬೇಕಾಗಿತ್ತು 1 ವೋಲ್ಟ್ ಪೀಕ್ ಟು ಪೀಕ್ ಸೈನುಸೈಡಲ್ ತರಂಗವನ್ನು 1 ಕಿಲೋಹೆರ್ಟ್ಜ್ ನಿಂದ ವಿ1 ಗೆ ಅನ್ವಯಿಸಿ ನಾವು 1 ವೋಲ್ಟ್ ಗರಿಷ್ಠದಿಂದ ಗರಿಷ್ಠಕ್ಕೆ ಅನ್ವಯಿಸುತ್ತಿದ್ದೇವೆ ಹೆಚ್ಚಿನ ಮತ್ತು ಕಡಿಮೆ ಆಂಪ್ಲಿಟ್ಯೂಡ್ಗಳಿಗಾಗಿ ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ವೀಕ್ಷಣೆಯನ್ನು ಗಮನಿಸಿ ಆದ್ದರಿಂದ ಬ್ರೆಡ್ಬೋರ್ಡ್ನಲ್ಲಿ ಈ ಪ್ರಯೋಗವನ್ನು ಹೇಗೆ ಮಾಡಬೇಕೆಂದು ನೋಡೋಣ ಮತ್ತು ಈ ನಿರ್ದಿಷ್ಟ ಭೇದಾತ್ಮಕ ಆಂಪ್ಲಿಫೈಯರ್ನ ಮೌಲ್ಯಗಳನ್ನು ನಾವು ಗಮನಿಸುತ್ತೇವೆ ನೀವು ನಾಲ್ಕು ಪ್ರತಿರೋಧಕಗಳನ್ನು ನೋಡಬಹುದು ಒಂದು ಆರ್ಎಫ್ ಅಥವಾ ಆರ್2 ಒಂದು ಆರ್1 ಇನ್ನೊಂದು ಆರ್2 ಇನ್ನೊಂದು ಆರ್1 ಆದ್ದರಿಂದ ನಮ್ಮ ಸೂತ್ರವು Vo R2 R1 ಆದ್ದರಿಂದ ಅವರು ಈ ನಾಲ್ಕು ಪ್ರತಿರೋಧಕವನ್ನು ಈ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನೊಂದಿಗೆ ಸಂಪರ್ಕಿಸಿದ್ದಾರೆ ಮತ್ತು ಅವರು 15 V ಅನ್ನು ಈ ಆಂಪ್ಲಿಫೈಯರ್ಗೆ ಬಯಾಸ್ ವೋಲ್ಟೇಜ್ ಆಗಿ ಅನ್ವಯಿಸಿದ್ದಾರೆ ಮತ್ತು ನಂತರ ನಾವು ಇನ್ಪುಟ್ ಯಾವುದು ಮತ್ತು ಅನುಗುಣವಾಗಿ ಔಟ್ಪುಟ್ ವೋಲ್ಟೇಜ್ ಯಾವುದು ಎಂದು ನೋಡುತ್ತೇವೆ ನಾವು ಇಲ್ಲಿ ಡಿಸಿ ವಿದ್ಯುತ್ ಸರಬರಾಜನ್ನು ಬಳಸಬೇಕಾಗಿದೆ ಫಂಕ್ಷನ್ ಜನರೇಟರ್ ಅನ್ನು ಬಳಸಲು ನಾವು ಇಲ್ಲಿದ್ದೇವೆ ಮತ್ತು ನಾವು ಆಸಿಲ್ಲೋಸ್ಕೋಪ್ ಅನ್ನು ಬಳಸಬಹುದು ಅಥವಾ ನಾವು ಮಿಲಿಮೀಟರ್ ಅನ್ನು ಬಳಸಬಹುದು ಆದ್ದರಿಂದ ನಾವು 15 ಅನ್ನು ಸಂಪರ್ಕಿಸೋಣ ಆದ್ದರಿಂದ ಇದು ಪ್ರಯೋಗಗಳನ್ನು ಮಾಡುವ ಸರಿಯಾದ ಮಾರ್ಗವೆಂದು ನೀವು ನೋಡುತ್ತೀರಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದೆ ಎರಡನೇ ಹಂತ ಯಾವುದು ಈಗ ನೀವು 1 ಕಿಲೋಹೆರ್ಟ್ಜ್ ನಿಂದ ವಿ1 ಗೆ ಪೀಕ್ ಟು ಪೀಕ್ ವೋಲ್ಟ್ ಸೈನ್ ತರಂಗವನ್ನು ಅನ್ವಯಿಸುತ್ತೀರಿ ಆದ್ದರಿಂದ ನೀವು ಪ್ರಯೋಗ ಫಲಕಕ್ಕೆ ಹಿಂತಿರುಗಿ ಮತ್ತು ನೀವು ಕಾರ್ಯ ಜನರೇಟರ್ ಅನ್ನು ನೋಡಿದರೆ ನೀವು ಈಗಾಗಲೇ 1 ವೋಲ್ಟ್ ಪೀಕ್ ಟು ಪೀಕ್ ಆವರ್ತನ 1 ಕಿಲೋಹೆರ್ಟ್ಜ್ ಅನ್ನು ಬರೆಯಲಾಗಿದೆ ಈಗ ಈ ನಿರ್ದಿಷ್ಟ ಒಂದು ಚಾನಲ್ ಆಗಿದೆ ಎರಡನೇ ಚಾನಲ್ ಅವರು 2 ವೋಲ್ಟ್ಗಳನ್ನು ಗರಿಷ್ಠದಿಂದ ಗರಿಷ್ಠಕ್ಕೆ ಅನ್ವಯಿಸುತ್ತಾರೆ ಆದ್ದರಿಂದ ನಾವು ಕಾರ್ಯ ಜನರೇಟರ್ ಅನ್ನು ಸರಿಹೊಂದಿಸುತ್ತಿದ್ದೇವೆ ಈಗ ಮತ್ತೆ 1 ಕಿಲೋಹೆರ್ಟ್ಜ್ ಒಂದೇ ಆದರೆ ನಾವು ವೋಲ್ಟೇಜ್ ಅನ್ನು ಬದಲಾಯಿಸಬೇಕಾಗಿತ್ತು ವೋಲ್ಟೇಜ್ ನೀವು ಆಂಪ್ಲಿಟ್ಯೂಡ್ ಬಟನ್ ಒತ್ತಿ ನಂತರ ನಿಮ್ಮ ವೋಲ್ಟೇಜ್ ಅನ್ನು ಬದಲಾಯಿಸಬೇಕು ಇಲ್ಲಿ ಇದು 2 ವೋಲ್ಟ್ ಪೀಕ್ ಟು ಪೀಕ್ ಮೊದಲು ಇದು ಒಂದು ಚಾನಲ್ಗೆ 1 ವೋಲ್ಟ್ ಆಗಿತ್ತು ಎರಡನೇ ಚಾನಲ್ 2 ವೋಲ್ಟ್ಗಳ ಗರಿಷ್ಠದಿಂದ ಗರಿಷ್ಠವಾಗಿರುತ್ತದೆ ಆದ್ದರಿಂದ ನೀವು ಎರಡೂ ಚಾನಲ್ಗಳನ್ನು ನೋಡಲು ಬಯಸಿದರೆ ನೀವು ಅದನ್ನು ಸಹ ನೋಡಬಹುದು ನಾವು ಈಗ 1 ವೋಲ್ಟ್ ಅನ್ನು ಒಂದು ಚಾನಲ್ಗೆ ಮತ್ತು ಎರಡನೇ ವೋಲ್ಟ್ ಅನ್ನು ಎರಡನೇ ಚಾನಲ್ಗೆ ಸಂಪರ್ಕಿಸಿದ್ದೇವೆ ಚಾನಲ್1 ಗೆ 1 ವೋಲ್ಟ್ ಚಾನೆಲ್ 2 ಗೆ 2 ವೋಲ್ಟ್ ಚಾನೆಲ್ ಎರಡಕ್ಕೂ 1 ಕಿಲೋಹರ್ಟ್ ಆವರ್ತನ ಹಂತ 0 ಡಿಗ್ರಿ ಆಫ್ಸೆಟ್ 0 ಮಿಲಿವೋಲ್ಟ್ ಅನ್ನು ನೀವು ಇಲ್ಲಿ ನೋಡಬಹುದು ಈಗ ಅವರು ಈ ವೋಲ್ಟೇಜ್ಗಳನ್ನು ಇನ್ಪುಟ್ ಸಿಗ್ನಲ್ಗಳನ್ನು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಗೆ ಸಂಪರ್ಕಿಸುವರು ಆದ್ದರಿಂದ ನೀವು ಮತ್ತೊಮ್ಮೆ ಸರ್ಕ್ಯೂಟ್ಗೆ ಹಿಂತಿರುಗಿ ಈ 1 ವೋಲ್ಟ್ ಮತ್ತು 2 ವೋಲ್ಟ್ ಫಂಕ್ಷನ್ ಜನರೇಟರ್ ನಿಂದ ಬರುತ್ತಿದೆ ಈ ಭೇದಾತ್ಮಕ ಆಂಪ್ಲಿಫೈಯರ್ನ ಇನ್ಪುಟ್ ಸಿಗ್ನಲ್ ಆಗಿ ನೀವು 1 ವೋಲ್ಟ್ ಮತ್ತು 2 ವೋಲ್ಟ್ಗಳನ್ನು ಅನ್ವಯಿಸಿದ್ದೀರಿ ಆದ್ದರಿಂದ ನೀವು ವಿ1 ವಿ2 ಮತ್ತು ಗ್ರೌಂಡ್ ಅನ್ನು ಫಂಕ್ಷನ್ ಜನರೇಟರ್ನೊಂದಿಗೆ ಸಂಪರ್ಕಿಸಬೇಕು ಆದ್ದರಿಂದ ನೀವು ತನಿಖೆ ನಡೆಸುವಾಗ ಯಾವಾಗಲೂ ತನಿಖೆ ಕಾರ್ಯನಿರ್ವಹಿಸುತ್ತಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನೋಡಲು ಪ್ರಯತ್ನಿಸಿ ನೀವು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಸಂಪರ್ಕಿಸಬೇಕು ಆದ್ದರಿಂದ ನೀವು ಅನ್ವಯಿಸುತ್ತಿರುವ ವೋಲ್ಟೇಜ್ ಅರ್ಥಪೂರ್ಣವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಒಮ್ಮೆ ನೀವು 1 ವೋಲ್ಟ್ ಅನ್ನು ಅನ್ವಯಿಸುತ್ತಿದ್ದರೆ ಅದು ಮುಗಿದಿದೆ ಎಂದು ಯೋಚಿಸಬೇಡಿ ನೀವು ಅದನ್ನು ಆಸಿಲ್ಲೋಸ್ಕೋಪ್ ಮೂಲಕ ಪರಿಶೀಲಿಸಬೇಕು ನಿಮ್ಮ ಬಹು ಮೀಟರ್ನೊಂದಿಗೆ ನೀವು ಅದನ್ನು ಪರಿಶೀಲಿಸಬೇಕು ಶೋಧಕಗಳನ್ನು ಸರಿಯಾಗಿ ಹೊಂದಿಸಲಾಗಿದೆಯೇ ಎಂದು ನೋಡಿ ಮತ್ತು ನಂತರ ನೀವು ಸರ್ಕ್ಯೂಟ್ಗೆ ಅನ್ವಯಿಸುತ್ತೀರಿ ಆದ್ದರಿಂದ ಪ್ರೋಬ್ಸ್ ಸರಿಯಾಗಿದೆಯೆ ಎಂದು ನೀವು ಖಚಿತಪಡಿಸಿಕೊಂಡ ನಂತರ ನೀವು ವಿ ಗೆ 1 ವೋಲ್ಟ್ ಅನ್ನು ವಿ1ಆಗಿ ಅನ್ವಯಿಸಬಹುದು ಚಾನಲ್ 1 ರಿಂದ ವಿ1 ರವರೆಗೆ ಒಂದು ಇದೆ ಎರಡನೇದು 2 ವೋಲ್ಟ್ ಆದ್ದರಿಂದ ಮತ್ತೊಂದು ಟರ್ಮಿನಲ್ ಗ್ರೌಂಡ್ ನ ಮೇಲೆ ಇರುತ್ತದೆ ನಂತರ ನಾವು 2 ವೋಲ್ಟ್ಗಳನ್ನು ಸಂಪರ್ಕಿಸಬೇಕು ಅವರು ಗ್ರೌಂಡ್ ಅನ್ನು ಗ್ರೌಂಡ್ ಗೆ ಸಂಪರ್ಕಿಸುತ್ತಿದ್ದಾರೆ ಮತ್ತು ಅವರು ಸಿಗ್ನಲ್ ಅನ್ನು ಸಿಗ್ನಲ್ಗೆ ಸಂಪರ್ಕಿಸುತ್ತಿದ್ದಾರೆ ಅವರು 2 ವೋಲ್ಟ್ಗಳನ್ನು ಅನ್ವಯಿಸಿದ್ದಾರೆ ಈಗ ಅವರು ಈ 2 ವೋಲ್ಟ್ಗಳನ್ನು ಅನ್ವಯಿಸುತ್ತಾರೆ ಅದನ್ನು ಅವರು ವಿ2 ಗೆ ಸಂಪರ್ಕಿಸುತ್ತಾರೆ ಮತ್ತು ಕಪ್ಪು ಬಣ್ಣವನ್ನು ಅತ್ಯುತ್ತಮವಾಗಿ ಗ್ರೌಂಡ್ ಗೆ ಸಂಪರ್ಕಿಸುತ್ತಾರೆ ಆದ್ದರಿಂದ ಈಗ ನಾವು ವಿ1 ಅನ್ನು ಅನ್ವಯಿಸಿದ್ದೇವೆ ಮತ್ತು ವಿ1 ಮತ್ತು ವಿ2 ಗ್ರೌಂಡ್ ನ ಸಂಕೇತವಿದೆ ಈಗ ನಾವು ಏನು ಅಳೆಯುತ್ತೇವೆ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಔಟ್ಪುಟ್ ಅನ್ನು ನಾವು ಅಳೆಯಬೇಕಾಗಿದೆ ಆದ್ದರಿಂದ ಅವರು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಔಟ್ಪುಟ್ಗೆ ಸಂಪರ್ಕ ಹೊಂದಿದ್ದಾನೆ ಆದ್ದರಿಂದ ನಾವು ಏನು ನೋಡುತ್ತೇವೆ ಔಟ್ಪುಟ್ ಎಲ್ಲಿದೆ ಔಟ್ಪುಟ್ ಸುಮಾರು 1 ವೋಲ್ಟ್ ಪೀಕ್ ಟು ಪೀಕ್ ಆಗಿದೆ ನಾವು ವಿ2ನಲ್ಲಿ 2 ವೋಲ್ಟ್ಗಳನ್ನು ಅನ್ವಯಿಸಿದ್ದೇವೆ ನಾವು ವಿ1 ನಲ್ಲಿ 1 ವೋಲ್ಟ್ ಅನ್ನು ಅನ್ವಯಿಸಿದ್ದೇವೆ ನಾವು 2 2 1 ವಿ ಪಡೆಯುತ್ತಿದ್ದೇವೆ ಇಲ್ಲಿ ಲಾಭ 1 ಆಗಿರುವುದರಿಂದ ನಾವು ಇಲ್ಲಿ ನಿಗದಿಪಡಿಸಿದ ಲಾಭವು 1 ಆಗಿದೆ ಅಂದರೆ ನೀವು ಸರ್ಕ್ಯೂಟ್ಗೆ ಹಿಂತಿರುಗಿದರೆ ಆರ್3 1 ಕಿಲೋ ಓಮ್ ಆಗಿದೆ ಆರ್4 1 ಕಿಲೋ ಓಮ್ ಅಂದರೆ ನಿಮ್ಮ ಲಾಭವು ಆರ್3 ಆರ್4 111 R3R4 111 ಆಗಿರುತ್ತದೆ ಗಳಿಕೆ 1 ಆದ್ದರಿಂದ ನಾನು ಅದನ್ನು ಮತ್ತೊಮ್ಮೆ ಇಲ್ಲಿ ಬರೆಯುತ್ತೇನೆ ವಿಔಟ್ ಲಾಭ ವಿ2 ವಿ1 1 ವಿ Voutgain1V ಅದನ್ನೇ ನಾವು ಆಸಿಲ್ಲೋಸ್ಕೋಪ್ನಲ್ಲಿ 1 ವೋಲ್ಟ್ ನೋಡುತ್ತೇವೆ ನಾನು ಏನು ಬರೆಯುತ್ತೇನೆ 1 ವೋಲ್ಟ್ 2 ವೋಲ್ಟ್ ವಿಔಟ್ 1 ವೋಲ್ಟ್ ಆಗಿದೆ ಡಿಫರೆನ್ಷಿಯಲ್ ಲಾಭವು 1 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಲಾಭ 1 ನಾವು ಸಿಎಮ್ಆರ್ಆರ್ ಬಗ್ಗೆ ಚಿಂತಿಸುವುದಿಲ್ಲ ಏಕೆಂದರೆ ಈ ಪ್ರಯೋಗವು ಸಾಮಾನ್ಯ ಮೋಡ್ ನಿರಾಕರಣೆಯ ಅನುಪಾತವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಡಿಫರೆನ್ಷಿಯಲ್ ಆಂಪ್ಲಿಫಯರ್ ಅನ್ನು ಅರ್ಥಮಾಡಿಕೊಳ್ಳುವ ಪ್ರಯೋಗಗಳು ಇವು ಆದ್ದರಿಂದ ನಾವು ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತವನ್ನು ಅರ್ಥಮಾಡಿಕೊಳ್ಳುವ ಪ್ರತ್ಯೇಕ ಪ್ರಯೋಗವನ್ನು ಮಾಡುತ್ತೇವೆ ಆದ್ದರಿಂದ ಇಲ್ಲಿ ನನ್ನ ಲಾಭ 1 ಆಗಿದೆ ಈಗ ನಾವು ವೋಲ್ಟೇಜ್ ಅನ್ನು ಬದಲಾಯಿಸೋಣ ವಿ1 ಮತ್ತು ವಿ2 ಗಾಗಿ ವಿಭಿನ್ನ ಮೌಲ್ಯಗಳನ್ನು ಅನ್ವಯಿಸೋಣ ನೀವು ಇಷ್ಟಪಡುವದನ್ನು ಅನ್ವಯಿಸಿ ನಾನು ಅವರಿಗೆ ಅವರ ತಿಳುವಳಿಕೆಗೆ ಅನುಗುಣವಾಗಿ ವೋಲ್ಟೇಜ್ ಅನ್ನು ಅನ್ವಯಿಸಲು ಸ್ವಾತಂತ್ರ್ಯ ನೀಡುತ್ತೇನೆ ಔಟ್ಪುಟ್ನಲ್ಲಿ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಅದು ಇನ್ನೂ ಆಸಕ್ತಿದಾಯಕ ಹಕ್ಕು ಆದ್ದರಿಂದ ನಾವು ನೋಡೋಣ ಸರಿ ಆದ್ದರಿಂದ ಅವರು ಇನ್ಪುಟ್ ಸಿಗ್ನಲ್ ಆಗಿ ಯಾವ ವೋಲ್ಟೇಜ್ ಅನ್ನು ಅನ್ವಯಿಸಿದ್ದಾರೆಂದು ನೋಡೋಣ ಅವರು 1 ವೋಲ್ಟ್ ಮತ್ತು 3 ವೋಲ್ಟ್ಗಳನ್ನು ಅನ್ವಯಿಸಿದ್ದಾರೆ ಚಾನಲ್ 1 1 ವೋಲ್ಟ್ ಹೊಂದಿದೆ ಚಾನೆಲ್ 2 3 ವೋಲ್ಟ್ ಹೊಂದಿದೆ ಈ ಸಂದರ್ಭದಲ್ಲಿ ನೀವು ವೋಲ್ಟೇಜ್ಗಳು 1 ವೋಲ್ಟ್ ಮತ್ತು 3 ವೋಲ್ಟ್ಗಳನ್ನು ಬದಲಾಯಿಸಿದಾಗ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ನಿರೀಕ್ಷಿತ ಔಟ್ಪುಟ್ ಯಾವುದು ಸೈದ್ಧಾಂತಿಕವಾಗಿ ನೋಡೋಣ ಸೈದ್ಧಾಂತಿಕವಾಗಿ 3 1 2 ಆಗಿರಬೇಕು ಲಾಭ ಎಂದರೇನು ಗಳಿಕೆ 1 ಆದ್ದರಿಂದ ಔಟ್ಪುಟ್ 2 ವೋಲ್ಟ್ಗಳಾಗಿರಬೇಕು ಈಗ ಔಟ್ಪುಟ್ ಏನೆಂದು ನೋಡೋಣ ನೀವು ಆಸಿಲ್ಲೋಸ್ಕೋಪ್ ಮೇಲೆ ಕೇಂದ್ರೀಕರಿಸಬಹುದು ಇದು 2 ವೋಲ್ಟ್ಗಳಿಗೆ ಹತ್ತಿರದಲ್ಲಿದೆ ಮತ್ತೆ ಏಕೆ ಹೀಗಿದೆ ಏಕೆಂದರೆ ನಮ್ಮಲ್ಲಿ ಪ್ರತಿರೋಧಕಗಳು ನಿಖರವಾಗಿ 1 ಕಿಲೋ ಓಮ್ ಆಗಿರಬಾರದು ಈ ಸಹಿಷ್ಣುತೆಯು ಹೆಚ್ಚಿನ ಪರಿಣಾಮವನ್ನು ಸರಿಯಾಗಿ ಮಾಡುತ್ತಿದೆ ನೋಡಿ 1 ಸಾವಿರ ಓಮ್ ಮತ್ತು 950 ಓಮ್ ಗಳಿಕೆ ಲಾಭವನ್ನು ಬದಲಾಯಿಸುತ್ತದೆ ನಾವು ಒಂದೇ ರೀತಿಯ ಲಾಭವನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿರೋಧ ಮೌಲ್ಯದಲ್ಲಿ ನೀವು ನೋಡುವ ಸಣ್ಣ ಬದಲಾವಣೆಗಳು ಸಣ್ಣ ಸಹಿಷ್ಣುತೆಗಳು ನಿಮ್ಮ ಒಟ್ಟಾರೆ ಉತ್ಪಾದನೆಯಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಹೊಂದಿರುತ್ತವೆ ಎಂಬುದನ್ನು ಯಾವಾಗಲೂ ಅರ್ಥಮಾಡಿಕೊಳ್ಳಿ ಆದ್ದರಿಂದ 1 96 ಮತ್ತು 2 ವೋಲ್ಟ್ಗಳು 0 04 ವೋಲ್ಟ್ ವ್ಯತ್ಯಾಸವನ್ನು ಹೊಂದಿವೆ ಸಂವೇದಕದ ಸೂಕ್ಷ್ಮತೆಯನ್ನು ನೀವು ಪರಿಗಣಿಸಿದಾಗ ಇದು ದೊಡ್ಡ ವ್ಯತ್ಯಾಸವಾಗಿದೆ ಅದಕ್ಕಾಗಿಯೇ ನಿಮ್ಮ ಪ್ರತಿರೋಧಕಗಳ ಆಯ್ಕೆ ನಿಖರವಾದ ಪ್ರತಿರೋಧಕಗಳು ಬಹಳ ಮುಖ್ಯವಾದ ಹಕ್ಕು ಆದ್ದರಿಂದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ಗೆ ಹಿಂತಿರುಗಿ ನಾವು ಏನು ನೋಡುತ್ತೇವೆ ಮತ್ತೊಂದು ಸಂದರ್ಭದಲ್ಲಿ ಅವರು 1 ವೋಲ್ಟ್ ಮತ್ತು 3 ವೋಲ್ಟ್ಗಳನ್ನು ಅನ್ವಯಿಸಿದರು ಔಟ್ಪುಟ್ 1 96 ವೋಲ್ಟ್ ಸರಿ ಮತ್ತು ನಾನು ಲಾಭವನ್ನು ಲೆಕ್ಕ ಹಾಕಿದರೆ ಇದು ಪ್ರಾಯೋಗಿಕ ಲಾಭ ನಿರ್ದಿಷ್ಟ ಲಾಭವು 1 96 ಅನ್ನು 2 ರಿಂದ ಭಾಗಿಸುತ್ತದೆ 3 1 2 ನೋಡಿ ಆದ್ದರಿಂದ ಇದು ಸರಿಸುಮಾರು 1 ಕ್ಕೆ ಹತ್ತಿರದಲ್ಲಿದೆ ಆದ್ದರಿಂದ ನನ್ನ ಲಾಭ 1 ವಾಸ್ತವವಾಗಿ ನಾವು ಈಗಾಗಲೇ ತಿಳಿದಿದ್ದೇವೆ ಸೈದ್ಧಾಂತಿಕ ಅದು 1 ಆಗಿದೆ ಪ್ರಾಯೋಗಿಕವಾಗಿ ಅದು 1 ಅಲ್ಲ 1 ಕ್ಕೆ ಹತ್ತಿರದಲ್ಲಿದೆ ಆದ್ದರಿಂದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಲಾಭವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ಈ ಪ್ರಯೋಗವು ತೋರಿಸುತ್ತದೆ ನಾವು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅನ್ನು ಆರಿಸಿದ್ದೇವೆ ಏಕೆಂದರೆ ಅದು ವೋಲ್ಟೇಜ್ಗಳ ವ್ಯತ್ಯಾಸವನ್ನು ತೆಗೆದುಕೊಳ್ಳುತ್ತದೆ ಆಂಪ್ಲಿಫಯರ್ ಏಕೆಂದರೆ ಪ್ರತಿಕ್ರಿಯೆ ನಿರೋಧಕ ಮತ್ತು ಇನ್ಪುಟ್ ಪ್ರತಿರೋಧಕದ ಮೌಲ್ಯವನ್ನು ಬದಲಾಯಿಸುವ ಮೂಲಕ ವೋಲ್ಟೇಜ್ನ ವ್ಯತ್ಯಾಸವಾದ ವೋಲ್ಟೇಜ್ನ ಲಾಭವನ್ನು ನಾವು ಬದಲಾಯಿಸಬಹುದು ಆದ್ದರಿಂದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಕಾರ್ಯವನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಇನ್ನೊಂದು ಪ್ರಯೋಗವನ್ನು ನೋಡೋಣ ಮತ್ತು ಇನ್ಸ್ಟ್ರುಮೆಂಟೇಶನ್ ಆಂಪ್ಲಿಫಯರ್ ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಎಂದು ನಾನು ಭಾವಿಸುತ್ತೇನೆ ಇದು ಡಿಫರೆನ್ಷಿಯಲ್ ಆಂಪ್ಲಿಫಯರ್ ಆದ್ದರಿಂದ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ನ ಕಾರ್ಯವನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಅದು ಹೇಗೆ ಉಪಯುಕ್ತವಾಗಿದೆ ಮತ್ತು ಫಂಕ್ಷನ್ ಜನರೇಟರ್ನಿಂದ ಸಿಗ್ನಲ್ ಅನ್ನು ನೀವು ಹೇಗೆ ಬದಲಾಯಿಸಬಹುದು ಎಂದು ನಾನು ಭಾವಿಸುತ್ತೇನೆ ಅದನ್ನು ನೋಡಲು ನೀವು ಆಸಿಲ್ಲೋಸ್ಕೋಪ್ ಅನ್ನು ಹೇಗೆ ಬಳಸಬಹುದು ಪಕ್ಷಪಾತ ವೋಲ್ಟೇಜ್ಗಳು ಯಾವುವು ನಾವು ಬಹು ಮೀಟರ್ ಅನ್ನು ಹೇಗೆ ಬಳಸಬಹುದು ನೀವು ಶೋಧಕಗಳನ್ನು ಹೇಗೆ ಬಳಸಬಹುದು ನೀವು ತಂತಿಯನ್ನು ಹೇಗೆ ಬಳಸಬಹುದು ನನ್ನ ಬಳಿ ಇರುವ ಸಾಧನ ಅಥವಾ ನನ್ನ ಬಳಿ ಇರುವ ಉಪಕರಣ ಅಥವಾ ನನ್ನ ಬಳಿ ಇರುವ ಉಪಕರಣವನ್ನು ಬಳಸಿ ತಂತಿಯನ್ನು ಹೊರತೆಗೆಯುವುದು ಹೇಗೆ ಆದ್ದರಿಂದ ನಿಮ್ಮನ್ನು ಗೊಂದಲಗೊಳಿಸಬೇಡಿ ಮತ್ತು ನಿಮ್ಮ ಸ್ವಂತ ಭಾಷೆಯಲ್ಲಿ ಕಲಿಕೆಯ ಉತ್ತಮ ಮಾರ್ಗವನ್ನು ಮಾಡಲಾಗುತ್ತದೆ ಇಂಗ್ಲಿಷ್ ಒಂದು ಮಾಧ್ಯಮವಾಗಿದ್ದು ಅದರ ಮೂಲಕ ನಾವು ಸಂವಹನ ನಡೆಸಬಹುದು ಆದರೆ ಎಲ್ಲವನ್ನೂ ಇಂಗ್ಲಿಷ್ನಲ್ಲಿ ಮಾತ್ರ ಅರ್ಥಮಾಡಿಕೊಳ್ಳುವುದು ಕಡ್ಡಾಯ ವಿಷಯವಲ್ಲ ಇದು ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಉಪನ್ಯಾಸವನ್ನು ಮುಗಿಸುತ್ತೇವೆ ಮತ್ತು ನೀವು ಮುಂದೆ ಉತ್ತಮ ಸಮಯವನ್ನು ಹೊಂದಿದ್ದೀರಿ ಮತ್ತು ನೀವು ಹೆಚ್ಚಿನ ವಿಷಯಗಳನ್ನು ಕಲಿಯುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಮತ್ತು ಆಪ್ ಆಂಪ್ಸ್ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯಕವಾಗುವಂತಹ ಹೊಸ ಪ್ರಯೋಗಗಳನ್ನು ನಾನು ನಿಮಗೆ ತೋರಿಸುತ್ತಲೇ ಇರುತ್ತೇನೆ ಸಾಮಾನ್ಯವಾಗಿ ಅವುಗಳ ಅಪ್ಲಿಕೇಶನ್ಗಳು ಮತ್ತು ಸೂಚಕ ಸರ್ಕ್ಯೂಟ್ ಮತ್ತೆ ನಮ್ಮ ಕಾರ್ಯಾಚರಣೆ ವರ್ಧಕವಾಗಿದೆ ಆದ್ದರಿಂದ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ಹಿಡಿಯುತ್ತೇನೆ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸುತ್ತೀರಿ